ನಮಸ್ಕಾರ ಸ್ನೇಹಿತರೆ ಇಂದಿನ ಉಪನ್ಯಾಸದಲ್ಲಿ UAV ವಿನ್ಯಾಸದ ಸಣ್ಣಪುಟ್ಟ ಸಮಸ್ಯೆಗಳನ್ನು ಮತ್ತು ಬಾಲದ ಸೆಟ್ಟಿಂಗ್ ಕೋನ ಎಷ್ಟು ಆಗಿರುತ್ತದೆ ಎಂಬುವುದನ್ನು ಚರ್ಚಿಸಿದ್ದೇವೆ ರೆಕ್ಕೆಯ ಮತ್ತು ಬಾಲದ ಪರಸ್ಪರವಾದಂತಹ ಸ್ಥಾನವು ಎಷ್ಟು ಇರುತ್ತದೆ ಎಂದು ಚರ್ಚಿಸಿದ್ದೇವೆ ಮತ್ತು ಇಂದು ಸಹ ಅದೇ ಲೆಕ್ಕಾಚಾರವನ್ನು ಮುಂದುವರಿಸುತ್ತೇವೆ ಆದರೆ ಅದರ ಜೊತೆಗೆ ಇವತ್ತು ನಾವು ಎಲಿವೇಟರ್ ಎಷ್ಟು ಪರಿಣಾಮಕಾರಿ ಆಗಿರುತ್ತದೆ ಎಂಬುವುದನ್ನು ಗಮನಿಸುತ್ತೇವೆ ಈಗ ಎಲಿವೇಟರ್ ಮಹತ್ವ ಏನಾಗಿದೆ ನಿಮಗೆ ತಿಳಿದಿರುವ ಹಾಗೆ ನಿನ್ನೆ ನಾವು ಗಮನಿಸಿದ್ದೇವೆ ಏನೆಂದರೆ ಒಂದು ವಿಮಾನವು ಸ್ಥಿರವಾಗಿ ಇರಲು ಅದರ Cm ವಿರುದ್ಧ 𝛼 ಅಥವಾ Cm ವಿರುದ್ಧ CL ರೇಖೆಯು ಋಣಾತ್ಮಕ ಸ್ಲೋಪ್ ಹೊಂದಿರಬೇಕು ಮತ್ತು ಅದು ಧನಾತ್ಮಕ Cm0 ಹೊಂದಿರಬೇಕು ಇವೆಲ್ಲವುಗಳನ್ನು ನಾವು ನಿರ್ದಿಷ್ಟವಾದ CL ಮೌಲ್ಯಕ್ಕೆ ವಿಮಾನವನ್ನು ಟ್ರಿಮ್ ಮಾಡಲು ನಿನ್ನೆ ಲೆಕ್ಕಾಚಾರ ಮಾಡಿದ್ದೇವೆ ಎಷ್ಟು ಪ್ರಮಾಣದ ಬಾಲದ ಸೆಟ್ಟಿಂಗ್ ಕೋನ ಅವಶ್ಯಕವಾಗಿರುತ್ತದೆ ಈಗ ಹೆಚ್ಚಿನ ಮೌಲ್ಯದಲ್ಲಿ ವಿಮಾನವನ್ನು ಟ್ರಿಮ್ ಮಾಡಲು ಬಯಸಿದರೆ ನೀವು ಎಲಿವೇಟರ್ ಸೆಟ್ಟಿಂಗ್ ಬದಲಾಯಿಸಬಹುದು ಮತ್ತು ಅದು CLtrim ಮೌಲ್ಯವನ್ನು ಹೆಚ್ಚಿನ ಪ್ರಮಾಣಕ್ಕೆ ಬದಲಾಯಿಸುತ್ತದೆ ಹೀಗಾಗಿ ಇದು ಎಲಿವೇಟರ್ ವಿಚಲನೆ ಆಗಿರುತ್ತದೆ ಅಂದರೆ 0 ಮತ್ತು ಇದು ಋಣಾತ್ಮಕ ಮೌಲ್ಯಕ್ಕೆ ಆಗಿರುತ್ತದೆ ಅದೇ ರೀತಿ ಧನಾತ್ಮಕ ಮೌಲ್ಯಕ್ಕೆ ರೇಖೆಯು ಈ ದಿಕ್ಕಿನಲ್ಲಿ ಬದಲಾಗುತ್ತದೆ ಈ ಚಿತ್ರದಿಂದ ನೀವು ಗಮನಿಸಬಹುದು ಏನೆಂದರೆ ಸ್ಲೋಪ್ ಸ್ಥಿರವಾಗಿರುತ್ತದೆ ಸ್ಲೋಪ್ ಸ್ಥಿರವಾಗಿದೆ ಆದರೆ ನೀವು ಎಲಿವೇಟರ್ ನಿಯಂತ್ರಣ ಭಾಗವನ್ನು ಉಪಯೋಗಿಸಿದಾಗ ಅಲ್ಲಿ Cm0 ಅಥವಾ ಪಿಚ್ಚಿಂಗ್ ಮೂಮೆಂಟ್ ಮತ್ತು ಬದಲಾಗುತ್ತಿರುವ ಲಿಫ್ಟ್ ನಡುವೆ ಅಂತರವನ್ನು ನೋಡಬಹುದು ಈಗಎಲಿವೇಟರ್ ವಿಚಲನೆಯಿಂದ ಬದಲಾಗಿರುವ ಲಿಫ್ಟ್ ಈ ರೀತಿಯಾಗಿದೆ CLCLee ಅಲ್ಲಿ CLe ನಿಯಂತ್ರಣ ಭಾಗದ ವಿಚಲನೆಯಿಂದ ದೊರಕಿರುವ ಲಿಫ್ಟ್ ಗುಣಾಂಕಕ್ಕೆ ಸಮಾನವಾಗಿದೆ ಇಂತಹ ಪ್ರಸಂಗದಲ್ಲಿ ಇದು ಎಲಿವೇಟರ್ ಲಿಫ್ಟ್ ಗುಣಾಂಕ ನಮಗೆ ತಿಳಿದಿರುವ ಹಾಗೆ CLCL0CLCLee ಅದೇ ರೀತಿ ಎಲಿವೇಟರ್ ವಿಚಲನೆಯಿಂದ ಪಿಚ್ಚಿಂಗ್ ಮೂಮೆಂಟ್ ಕೂಡ ಬದಲಾಗುತ್ತದೆ ಹೀಗಾಗಿ ಸ್ಲೋಪ್ ನಿಮಗೆ ತಿಳಿದಿರುವ ಹಾಗೆ ಅಷ್ಟೇ ಆಗಿರುತ್ತದೆ ಆದ್ದರಿಂದ ಪಿಚ್ಚಿಂಗ್ ಮೂಮೆಂಟ್ಗುಣಾಂಕದಲ್ಲಿ ಬದಲಾವಣೆ ಈ ರೀತಿಯಾಗಿದೆ CmCmee ಇಲ್ಲಿ Cme ಮೌಲ್ಯವು ನಿಯಂತ್ರಣ ಭಾಗದ ವಿಚಲನೆಯಿಂದ ಸಿಕ್ಕಿರುವಂತಹ ಪಿಚ್ಚಿಂಗ್ ಮೂಮೆಂಟ್ ಗುಣಾಂಕಕ್ಕೆ ಸಮಾನವಾಗಿರುತ್ತದೆ ಈ ಪ್ರಸಂಗದಲ್ಲಿ ಅದು ಎಲಿವೇಟರ್ ಆಗಿರುತ್ತದೆ ಈಗ ಈ Cme ಅಂಶವು ಎಲಿವೇಟರ್ ನಿಯಂತ್ರಣ ಶಕ್ತಿ ಎಂದು ತಿಳಿದಿರುತ್ತದೆ ನಿಯಂತ್ರಣ ಭಾಗವು ಅಥವಾ ಎಲಿವೇಟರ್ ಎಷ್ಟು ಪರಿಣಾಮಕಾರಿಯಾಗಿರುತ್ತದೆ ಎಂಬುವುದನ್ನು ಏರೋಡೈನಮಿಕ್ ಗುಣಾಂಕ ಸಹಾಯದಿಂದ ಕಂಡುಹಿಡಿಯಬಹುದು ಈಗ Cme ಮೌಲ್ಯ ಹೆಚ್ಚಿಗೆ ಆದಹಾಗೆ ನಿಮಗೆ ಪಿಚ್ಚಿಂಗ್ ಮೂಮೆಂಟ್ ಮೇಲೆ ಹೆಚ್ಚಿನ ನಿಯಂತ್ರಣವು ಸಿಗುತ್ತದೆ ಮತ್ತು ನಾವು ಈಗಾಗಲೇ ಗಮನಿಸಿದ್ದೇವೆ ವಿಮಾನದ ಒಟ್ಟು ಪಿಚ್ಚಿಂಗ್ ಮೂಮೆಂಟ್ ಈ ರೀತಿಯಾಗಿರುತ್ತದೆ CmCm0CmCmee ಈಗ ಲಿಫ್ಟ್ದಲ್ಲಿನ ಬದಲಾವಣೆ ಎಷ್ಟು ಆಗಿರುತ್ತದೆ ಅಂದರೆ ಲಿಫ್ಟ್ದಲ್ಲಿನ ವ್ಯತ್ಯಾಸ CLStSCLtStSCLtee ಈಗ ಈ CLte ಅಂಶವು ಈ ರೀತಿಯಲ್ಲಿ ಬರೆಯಬಹುದು CLteCLttte ಇದು ನಿಮಗೆ ಈಗಾಗಲೇ ತಿಳಿದಿದೆ ಇದನ್ನು 𝐶Lαt ರೂಪದಲ್ಲಿ ಸೂಚಿಸಬಹುದು ಮತ್ತು ಇದನ್ನು ನೀವು 𝜏 ರೂಪದಲ್ಲಿ ಸೂಚಿಸಬಹುದು ಅದೇ ರೀತಿ ಪಿಚ್ಚಿಂಗ್ ಮೂಮೆಂಟ್ದಲ್ಲಿನ ಹೆಚ್ಚಳವನ್ನು ಈ ರೀತಿಯಲ್ಲಿ ಬರೆಯಬಹುದು ∆𝐶m −𝑉K𝜂∆𝐶Lt ಈ ಅಂಶದ ಮೌಲ್ಯವು ಎಷ್ಟು ಆಗಿರುತ್ತದೆ ಹೀಗಾಗಿ ಆ ಅಂಶವನ್ನು ಇಲ್ಲಿ ಬದಲಾಯಿಸುತ್ತೇವೆ Cm VHCLtee ಅದು ನನಗೆ ಈ ರೀತಿ ಸಿಗುತ್ತದೆ Cme VHCLt ಈಗ ನಾವು ಒಂದು ಹೊಸದಾದ ಅಂಶ 𝜏 ಪರಿಚಯಿಸಿದ್ದೇವೆ ಈಗ 𝜏 ಅಂಶದ ಮೌಲ್ಯವನ್ನು ನಾವು ಗ್ರಾಫ್ದಿಂದ ಪಡೆಯುತ್ತೇವೆ ಅದು ವಿನ್ಯಾಸದ ಅಂಶವಾಗಿರುತ್ತದೆ ನಾನು ನಿಮಗೆ ಗ್ರಾಫ್ ನೀಡುತ್ತೇನೆ ಇದು ಟವ್ ಮೌಲ್ಯ ಆಗಿರುತ್ತದೆ ಮತ್ತು ಇದು ನಿಯಂತ್ರಣ ಭಾಗದ ಪ್ರದೇಶ ಅನುಪಾತ ಲಿಫ್ಟ್ ನೀಡುವಂತಹ ಭಾಗದ ಪ್ರದೇಶ ಆಗಿರುತ್ತದೆ ಅಂದರೆ ಇದು ಬಾಲ ಮತ್ತು ಇದು ಎಲಿವೇಟರ್ ಅಥವಾ ನಿಯಂತ್ರಣ ಭಾಗ ಹಾಗಿದ್ದರೆ ಈ ಮೌಲ್ಯವು ನಿಯಂತ್ರಣ ಭಾಗದ ಪ್ರದೇಶದ ಮೌಲ್ಯ ಎಂದುಕೊಳ್ಳಬಹುದು ಮತ್ತು ಇದು ಬಾಲದ ಸಂಪೂರ್ಣವಾದಂತಹ ಪ್ರದೇಶ ಆಗಿರುತ್ತದೆ ಹೀಗಾಗಿ ಇದನ್ನು St ಎಂದು ಸೂಚಿಸಲಾಗುತ್ತದೆ ಈಗ ಈ ಅನುಪಾತವು ಸಾಮಾನ್ಯವಾಗಿScfSt ಆಗಿರುತ್ತದೆ ಈಗ 𝜏 ಮೌಲ್ಯವು ನಿಯಂತ್ರಣ ಭಾಗದ ಪ್ರದೇಶ ಅನುಪಾತ ಲಿಫ್ಟ್ ನೀಡುವಂತಹ ಭಾಗದ ಪ್ರದೇಶ ಮೌಲ್ಯಕ್ಕೆ ಹೋಲಿಸಿದರೇ ಈ ರೀತಿಯಾಗಿರುತ್ತದೆ ಹೀಗಾಗಿ ಯಾವುದೇ ನಿಯಂತ್ರಣ ಭಾಗವಾದರೂ ಅಂದರೆ ಬಾಲ ಅಥವಾ ಎಳಿರೋನ ಆದರೂ ಈ ಸೂತ್ರವನ್ನು ಉಪಯೋಗಿಸಿಕೊಂಡು ನೀವು 𝜏 ಮೌಲ್ಯವನ್ನು ಕಂಡುಹಿಡಿಯಬಹುದು ನೀವು ಈ ಭಾಗದ ಪ್ರದೇಶ ಕಂಡುಹಿಡಿಯಬೇಕು ಮತ್ತು ಸಾಮಾನ್ಯವಾಗಿ 𝜏 ಮೌಲ್ಯವು 0 45 ದಿಂದ 6 ವರೆಗೆ ತೆಗೆದುಕೊಳ್ಳುವುದು ಸೂಕ್ತವಾಗಿರುತ್ತದೆ ಹೀಗಾಗಿ 𝜏 ಮೌಲ್ಯ 0 5 ಎಂದು ನಾನು ತೆಗೆದುಕೊಂಡರೆ ಮತ್ತು ಬಾಲದ ಪ್ರದೇಶವು ಎಷ್ಟು ಇರುತ್ತದೆ ಎಂದು ನನಗೆ ತಿಳಿದಿರುತ್ತದೆ ಹೀಗಾಗಿ ನಿಯಂತ್ರಣ ಭಾಗದ ಪ್ರದೇಶದ ಮೌಲ್ಯವು 0 5 ಇಂಟು St ಎಂದು ನಾನು ಕಂಡುಹಿಡಿಯಬಹುದು ಈಗ ಈ ಲೆಕ್ಕಾಚಾರದ ಆಧಾರದ ಮೇಲೆ ನಾವು ಕಂಡುಹಿಡಿದಿರುವ ಅಂತಹ ಸೂತ್ರದ ಆಧಾರದ ಮೇಲೆ ಮತ್ತು ನಾವು ಕಂಡುಹಿಡಿಯುತ್ತಿರುವ 𝜏 ಮೌಲ್ಯದ ಮೇಲೆ ಎಷ್ಟು ಪ್ರಮಾಣದ ಗರಿಷ್ಠ 𝛿e ವಿಚಲನೆ ವಿಮಾನವನ್ನು ಟ್ರಿಮ್ ಮಾಡಲು ಬೇಕಾಗಿರುತ್ತದೆ ಅಥವಾ ಬೇಕಾಗಬಹುದು ಎಂದು ನೀವು ಹೇಳಬಹುದು ಹೀಗಾಗಿ ಅದಕ್ಕಿಂತ ಮುಂಚೆ ನಾವು ಅವಶ್ಯಕ 𝛿etrimಗೋಸ್ಕರ ಒಂದು ಸೂತ್ರವನ್ನು ಕಂಡುಹಿಡಿಯಬೇಕಾಗಿದೆ ಹೀಗಾಗಿ ವಿಮಾನವನ್ನು ಟ್ರಿಮ್ ಮಾಡಲು ಬೇಕಾಗಿರುವಂತಹ ಎಲಿವೇಟರ್ ಕೋನವು ನಿಮಗೆ ತಿಳಿದಿದೆ ಅದಕ್ಕೆ ತಕ್ಕಂತಹ ಪಿಚ್ಚಿಂಗ್ ಮೂಮೆಂಟ್ ಮೌಲ್ಯ 0 ಆಗಿರಬೇಕು ಮತ್ತು ಪಿಚ್ಚಿಂಗ್ ಮೂಮೆಂಟ್ ಗುಣಾಂಕವು ನಮಗೆ ಈ ರೀತಿ ತಿಳಿದಿರುತ್ತದೆ CmCm0CmtrimCmee trim ಈ ಸೂತ್ರದಿಂದ ಈ ಅಂಶದ ಮೌಲ್ಯವು 0 ಎಂದು ತೆಗೆದುಕೊಂಡಾಗ ಈ ರೀತಿಯಲ್ಲಿ ಸಿಗುತ್ತದೆ etrim Cm0CmtrimCme ಮತ್ತು ಲಿಫ್ಟ್ ಗುಣಾಂಕಕ್ಕೆ ಇನ್ನೊಂದು ಸೂತ್ರವು ಈ ರೀತಿಯಾಗಿದೆ CLtrimCL0CLtrimCLee trim ಇದು ಸೂತ್ರ 1 2 3 ಆಗಿರುತ್ತದೆ ಮೂರನೇ ಸೂತ್ರದಿಂದ 𝛼trim ಮೌಲ್ಯವು ಎಷ್ಟು ಆಗಿರುತ್ತದೆ ಎಂದು ನಾವು ಕಂಡುಹಿಡಿಯಬಹುದು ಅದು trimCLtrim CL0 CLee trimCL ಈಗ ಈ ಸೂತ್ರದಲ್ಲಿ ಉಪಯೋಗಿಸಿದ ಮೇಲೆ ಅಥವಾ 𝛼trim ಮೌಲ್ಯ ಎರಡನೇ ಸೂತ್ರದಲ್ಲಿ ಉಪಯೋಗಿಸಿದಾಗ ನಮಗೆ ಇದು 2ನ್ ಸೂತ್ರದಿಂದ ಸಿಗುತ್ತದೆ etrim Cm0 CmCLtrim CL0 CLeetrimCLCme etrim Cm0CLCmeCL CmCLtrim CL0CmCmeCLCmCLeetrimCmeCL etrim1 CmCLeCmeCL Cm0CLCmeCL CmCLtrim CL0CmeCL etrimCmeCL CmCLeCmeCL Cm0CL CmCLtrim CL0CmeCL ಇದು ಮತ್ತೆ ಇದು ಕಡಿತಗೊಳ್ಳುತ್ತದೆ ಮತ್ತು ಇಲ್ಲಿಂದ ನಮಗೆ ಅವಶ್ಯಕ 𝛿etrim ಮೌಲ್ಯ ಸಿಗುತ್ತದೆ ಅಂದರೆ etrim Cm0CL CmCLtrim CL0CmeCL CmCLe ಈಗ ವಿಮಾನವನ್ನು ಟ್ರಿಮ್ ಮಾಡಲು ಬೇಕಾಗಿರುವಂತಹ ಎಲಿವೇಟರ್ ಕೋನದ ವಿಚಲನೆ ಮೌಲ್ಯ ಇದು ಆಗಿರುತ್ತದೆ ಈಗಕಂಡುಹಿಡಿದ ಮೇಲೆ ಎಷ್ಟು ಪ್ರಮಾಣದ ಟ್ರಿಮ್ ಕೋನ ಎಲಿವೇಟರ್ ಕೋನ ಟ್ರಿಮ್ ಮಾಡಲು ಅವಶ್ಯಕವಾಗಿರುತ್ತದೆ ಈಗ ನಾವು ನಿನ್ನೆ ಮಾಡಿರುವಂತಹ ಆ ಸಮಸ್ಯೆಯನ್ನು ಪುನರಾವರ್ತಿಸೋಣ ಹೀಗಾಗಿ ಹಿಂದಿನ ಲೆಕ್ಕಾಚಾರದಲ್ಲಿ ಸಿಕ್ಕಿರುವಂತಹ ಅಂಶಗಳಾದ CLwಮೌಲ್ಯವು 4 94 ಪ್ರತಿ ರೇಡಿಯನ್ ಮತ್ತು ಇಂದು ಕಂಡುಹಿಡಿದ ಇರುವಂತಹ ಸೂತ್ರವು ಈ ರೀತಿಯಾಗಿದೆ Cme −𝑉H𝜂CLt𝜏 −0 47 ನಿನ್ನೆ ನಾವು ಕಂಡುಹಿಡಿದಿದ್ದೆವು ಅಥವಾ ನಿನ್ನೆ ಕಂಡುಹಿಡಿದಾಗ ಅದರ ಮೌಲ್ಯವು 4 21 ಪ್ರತಿ ರೇಡಿಯನ್ ಆಗಿತ್ತು ಅದೇ ರೀತಿ ನಾವು ಕಂಡುಹಿಡಿದ CLe ಮೌಲ್ಯವು CLeStSCLt ಅದೇ ರೀತಿ CLe St ಗೆ ನಿನ್ನೆ St ಮೌಲ್ಯವು 0 14 ಚದರ ಮೀಟರ್ ಮತ್ತು S ಮೌಲ್ಯವು 0 6875 ಚದರ ಮೀಟರ್ ಆಗಿತ್ತು ಆ ಮೌಲ್ಯಗಳನ್ನು ಇಲ್ಲಿ ಉಪಯೋಗಿಸಿದಾಗ CLeStSCLt0 687514 428 ಈಗ CmCLwCmaf VHCLt1 ನಾವು ಈಗಾಗಲೇ ನೋಡಿರುವ ಹಾಗೆ 𝐶Lαw ಮೌಲ್ಯವು 4 94 XCG ಆಗಿದ್ದು ಅದನ್ನು 0 185 ಮೀಟರ್ ಎಂದು ತೆಗೆದುಕೊಂಡಿದ್ದೇವೆ Xac ಮೌಲ್ಯವು 0 1207 ಮೀಟರ್ ಆಗಿದೆ ಮತ್ತು ಮೀನ್ ಏರೋಡೈನಮಿಕ್ ಕಾರ್ಡ್ c ಮೌಲ್ಯ 0 279 ಆಗುತ್ತದೆ ಸಾಮಾನ್ಯವಾಗಿ ನಾವು Xac ಮೌಲ್ಯವನ್ನು 0 ಎಂದು ತೆಗೆದುಕೊಳ್ಳುತ್ತೇವೆ ಮತ್ತು ಹಿಂದಿನ ಉಪನ್ಯಾಸದಲ್ಲಿ ನಾವು ಕಂಡು ಹಿಡಿದ ಹಾಗೆ ಮೌಲ್ಯವು 0 346 ಆಗುತ್ತದೆ ಈ ಮೌಲ್ಯಗಳನ್ನು ಇಲ್ಲಿ ಉಪಯೋಗಿಸಿದ ಮೇಲೆ ನಮಗೆ Cm4 186 0 279 10 211 0 346 Cm 0 7908 ಈಗ 𝐶Lðetrim ಕಂಡುಹಿಡಿಯಲು ಬೇಕಾಗಿರುವಂತಹ ಎಲ್ಲ ಅಂಶಗಳನ್ನು ನಾವು ಕಂಡುಹಿಡಿದಿದ್ದೇವೆ ನಿನ್ನೆಯಿಂದ ನಮಗೆ Cm0 ಮೌಲ್ಯವು 0 ಸಾಮಾನ್ಯವಾಗಿ 𝐶Lα ಅಂದರೆ ಇದು ಸಂಪೂರ್ಣ ವಿಮಾನದ ಲಿಫ್ಟ್ ಗುಣಾಂಕ ಆಗಿರುತ್ತದೆ ಅದನ್ನು ಕಂಡುಹಿಡಿಯಬೇಕು ಆದರೆ ಅದನ್ನು ನಾವು ಸಾಮಾನ್ಯವಾಗಿ 𝐶Lαw ಎಂದು ತೆಗೆದುಕೊಳ್ಳುತ್ತೇವೆ ಹೀಗಾಗಿ ನಾವು ನೋಡಿರುವ ಹಾಗೆ ನಮಗೆ Cm0 ರೆಕ್ಕೆಯ 𝐶mα 𝐶Ltrim ನಾವು ಕಂಡುಹಿಡಿದಿದ್ದೇವೆ ಆ ಸ್ಥಿತಿಯಲ್ಲಿ CL ಮೌಲ್ಯ ಎಷ್ಟು ಇರುವಾಗ ನಾನು ವಿಮಾನವನ್ನು ಟ್ರಿಮ್ ಮಾಡಬೇಕು ನನಗೆ CL0 ಮೌಲ್ಯ ತಿಳಿದಿದೆ ಅದು 0 237 ಆಗಿರುತ್ತದೆ 𝐶mα 𝐶mðe ನಾವು ಕಂಡುಹಿಡಿದಿದ್ದೇವೆ ಮತ್ತು 𝐶Lðe ನಾವು ಲೆಕ್ಕ ಮಾಡಿದ್ದೇವೆ ಹೀಗಾಗಿ ಈ ಎಲ್ಲಾ ಅಂಶಗಳನ್ನು ನಾವು ಕಂಡುಹಿಡಿದಿದ್ದೇವೆ ಆದ್ದರಿಂದ ನಿನ್ನೆಯ ಉಪನ್ಯಾಸದಲ್ಲಿ ನಾವು ವಿಮಾನವನ್ನು 0 657 ಮೌಲ್ಯದಲ್ಲಿ ಟ್ರಿಮ್ ಮಾಡಬೇಕು ಎಂದು ನೋಡಿದ್ದೇವೆ ಮತ್ತು ಅದಕ್ಕೋಸ್ಕರ CL ಮೌಲ್ಯ 0 237 ಇರುವಾಗ Cm0 ಮೌಲ್ಯ ಎಷ್ಟು ಆಗಿರಬೇಕು ಅಥವಾ 𝛼 ಮೌಲ್ಯ 0 ಇರುವಾಗ ಎಷ್ಟು ಎಂದು ಲೆಕ್ಕ ಮಾಡಿದ್ದೇವೆ ಹೀಗಾಗಿ ಇವತ್ತು ನಾನು ವಿಮಾನವನ್ನು ಇಲ್ಲಿ ಟ್ರಿಮ್ ಮಾಡಲು ಬಯಸುತ್ತೇನೆ ಅದಕ್ಕೆ ಕರಾರು ಏನೆಂದರೆ ಡ್ರ್ಯಾಗ್ ಕನಿಷ್ಠವಾಗಿ ಇರಬೇಕು ಹೀಗಾಗಿ ಕನಿಷ್ಠ ಡ್ರ್ಯಾಗ್ಗೆ CLCD0K 𝐶DO ಮೌಲ್ಯವನ್ನು ನಾನು 0 04 ಎಂದು ಊಹಿಸಿಕೊಳ್ಳುತ್ತೇನೆ ಆರಂಭದ ಅಂದಾಜು ಮೌಲ್ಯ 0 04 ಆಗಿರುತ್ತದೆ ಈಗ ಈ ಮೌಲ್ಯವನ್ನು ಇಲ್ಲಿ ಉಪಯೋಗಿಸಿದರೆ CLCD0ARe0 956 ಹೀಗೆ ಹೊಸದಾದ CL ಮೌಲ್ಯ 0 956 ಆಗಿರುತ್ತದೆ ಆದ್ದರಿಂದ ವಿಮಾನವನ್ನು ನಾನು 0 956 ಮೌಲ್ಯದಲ್ಲಿ ಟ್ರಿಮ್ ಮಾಡಲು ಬಯಸುತ್ತೇನೆ ಮತ್ತು ಅದನ್ನು ಮಾಡಲು ಎಷ್ಟು ಪ್ರಮಾಣದ 𝛿etrim ಅವಶ್ಯಕವಾಗಿರುತ್ತದೆ ಅದನ್ನು ನಾನು ಕಂಡುಹಿಡಿಯಬೇಕು ಮತ್ತು ಆ ವಿಚಲನೆಯನ್ನು ಪಡೆಯಲು ಬೇಕಾಗಿರುವಂತಹ ಅಂಶಗಳನ್ನು ನಾವು ಕಂಡುಹಿಡಿದಿದ್ದೇವೆ ಈಗ ಆ ಮೌಲ್ಯಗಳನ್ನು ಇಲ್ಲಿ ಉಪಯೋಗಿಸಿದಾಗ etrim 0 94 0 956 0 94 1 47 0 79080 428 etrim 0 5685 7 2573 6 929 etrim 0 037 rad or 2 12 ಹೀಗಾಗಿ CL ಮೌಲ್ಯ 9 56 ಗೆ ಸಮಾನವಾಗಿರುವ ವಿಮಾನವನ್ನು ಟ್ರಿಮ್ ಅವಶ್ಯಕ 𝛿etrim ಮೌಲ್ಯ ಇದು ಆಗಿರುತ್ತದೆ